ಮಿತಿಗಳು ಫಿಟ್ಗಳು ಮತ್ತು ಸಹಿಷ್ಣುತೆಗಳಲ್ಲಿನ ಮೂರನೇ ಉಪನ್ಯಾಸಕ್ಕೆ ಮತ್ತೆ ಸ್ವಾಗತ ಇಲ್ಲಿಯವರೆಗೆ ನಾವು ಸಹಿಷ್ಣುತೆಯನ್ನು ಹೇಗೆ ಲೆಕ್ಕ ಹಾಕಬೇಕು ನಂತರ ಅನುಮತಿಯನ್ನು ಹೇಗೆ ಲೆಕ್ಕ ಹಾಕಬೇಕು ನಂತರ ಫಿಟ್ ಯಾವುದು ಎಂದು ಕಂಡುಹಿಡಿಯಲು ನೋಡಿದ್ದೇವೆ ಮತ್ತು ನಂತರ ನಾವು ಲಭ್ಯವಿರುವ ಅತ್ಯುತ್ತಮ ಫಿಟ್ ಯಾವುದು ಎಂದು ನೋಡಲು ಪ್ರಯತ್ನಿಸಿದ್ದೇವೆ ಹೋಲ್ ಬೇಸ್ ಸಿಸ್ಟಮ್ ಮತ್ತು ಶಾಫ್ಟ್ ಬೇಸ್ ಸಿಸ್ಟಮ್ ಇವು ನಾವು ಒಳಗೊಂಡಿರುವ ವಿಷಯಗಳು ಈಗ ನಾವು ಫಿಟ್ಗಳಲ್ಲಿ ಇನ್ನೂ ಹೆಚ್ಚಿನದನ್ನು ಒಳಗೊಳ್ಳಲು ಪ್ರಯತ್ನಿಸುತ್ತೇವೆ ಮತ್ತು ಅಂತಿಮವಾಗಿ ನಾವು ಮಿತಿಗಳು ಮತ್ತು ಫಿಟ್ಗಳ ವ್ಯವಸ್ಥೆಗಳನ್ನು ನೋಡುತ್ತೇವೆ ಮಿತಿ ಮಾಪಕಗಳು ಮತ್ತು ಟೇಲರ್ ತತ್ವವನ್ನು ನೋಡೋಣ ನಿನ್ನೆಯ ಉಪನ್ಯಾಸಕ್ಕೆ ಮುಂದುವರಿಯುತ್ತಾ ನಾವು 1 ಅಥವಾ 2 ಸಮಸ್ಯೆಯನ್ನು ಹೆಚ್ಚು ಪ್ರಯತ್ನಿಸುತ್ತೇವೆ ಆದ್ದರಿಂದ ಕ್ಲಿಯರೆನ್ಸ್ ಫಿಟ್ನಲ್ಲಿ ಈ ಸಮಸ್ಯೆಗಳನ್ನು ಹೇಗೆ ಪರಿಹರಿಸುವುದು ಎಂಬುದರ ಕುರಿತು ನಮಗೆ ಹೆಚ್ಚಿನ ಸ್ಪಷ್ಟತೆ ಇದೆ ಕ್ಲಿಯರೆನ್ಸ್ ಫಿಟ್ ಎಂದರೇನು ರಂಧ್ರದ ಗಾತ್ರವು ಶಾಫ್ಟ್ಗಿಂತ ದೊಡ್ಡದಾಗಿದೆ ಆದ್ದರಿಂದ ಶಾಫ್ಟ್ ಒಳಗೆ ಜಾರಿಕೊಳ್ಳಬಹುದು 40 ವ್ಯಾಸವನ್ನು ಹೊಂದಿರುವ ಶಾಫ್ಟ್ ಮತ್ತು ಬೇರಿಂಗ್ ಅಸೆಂಬ್ಲಿಗೆ ಕ್ಲಿಯರೆನ್ಸ್ ಫಿಟ್ ಅನ್ನು ಒದಗಿಸಬೇಕಾಗಿದೆ ಆದ್ದರಿಂದ ಮೂಲ ಗಾತ್ರದ ವ್ಯಾಸವು ರಂಧ್ರದ ಮೇಲೆ ಸಹಿಷ್ಣುತೆ 40 ಮತ್ತು ಶಾಫ್ಟ್ ಕ್ರಮವಾಗಿ 0 006 ಮತ್ತು 0 004 ಮಿಲಿಮೀಟರ್ 0 002 ರ ಅನುಮತಿ ನೀಡಿದರೆ ಸಹಿಷ್ಣುತೆ ಏಕಪಕ್ಷೀಯವಾಗಿ ಚದುರಿಹೋಗುತ್ತದೆ ಎ ಹೋಲ್ ಬೇಸ್ ಸಿಸ್ಟಮ್ A Hole Based System ಮತ್ತು ಬಿ ಶಾಫ್ಟ್ ಬೇಸ್ ಸಿಸ್ಟಮ್ B Shaft based system ಇದ್ದಾಗ ರಂಧ್ರ ಮತ್ತು ಶಾಫ್ಟ್ಗಾಗಿ ಗಾತ್ರದ ಮಿತಿಗಳನ್ನು ಕಂಡುಹಿಡಿಯಿರಿ ನಾವು L H ಅನ್ನು ಬಳಸುತ್ತೇವೆ ಅದು ರಂಧ್ರದ ಕಡಿಮೆ ಮಿತಿಯಾಗಿದೆ ನೀವು H L ಎಂದು ಕರೆಯಲ್ಪಡುವ ಪರಿಭಾಷೆಯನ್ನು ಬಳಸಬಹುದು ಇದು ಶಾಫ್ಟ್ನ ಹೆಚ್ಚಿನ ಮಿತಿ ಆದ್ದರಿಂದ H ಎಂಬುದು ರಂಧ್ರ ಶಾಫ್ಟ್ ಕಡಿಮೆ ಮಿತಿ ಮತ್ತು ಹೆಚ್ಚಿನ ಮಿತಿಗಾಗಿ ಈ ಸಂಕ್ಷಿಪ್ತ ರೂಪಗಳನ್ನು ನಾವು ಸಮಸ್ಯೆ ಪರಿಹಾರದಲ್ಲಿ ಬಳಸುತ್ತೇವೆ ನಾವು ಸಮಸ್ಯೆಯನ್ನು ಪರಿಹರಿಸೋಣ ನೀವು ರಂಧ್ರ ಮೂಲ ವ್ಯವಸ್ಥೆಯನ್ನು ತೆಗೆದುಕೊಳ್ಳುತ್ತೀರಿ ರಂಧ್ರದ ಮೂಲ ವ್ಯವಸ್ಥೆಗೆ ರಂಧ್ರದ ಗಾತ್ರವು H 006 ಆದ್ದರಿಂದ ರಂಧ್ರದ ಕೆಳ ಹಂತವು 40 000 ಆಗಿದೆ ಇವೆಲ್ಲ ಮಿಲಿಮೀಟರ್ಗಳಲ್ಲಿವೆ ಆದ್ದರಿಂದ ಈಗ ಸಮಸ್ಯೆಯಲ್ಲಿ ಒದಗಿಸಲಾದ ಅನುಮತಿ 0 002 ಆಗಿದೆ ಆದ್ದರಿಂದ ಒದಗಿಸಿದ ಅನುಮತಿ 0 002 ಮಿಲಿಮೀಟರ್ಗೆ ಸಮಾನವಾಗಿರುತ್ತದೆ ಆದ್ದರಿಂದ HLS L H ಮೈನಸ್ ಅನುಮತಿ ಸಮಾನವಾಗಿರುತ್ತದೆ ಆದ್ದರಿಂದ ನಾವು ಇದನ್ನು ಸೂತ್ರದಲ್ಲಿ ನೋಡಿದ್ದೇವೆ ಈ ಮೈನಸ್ಗೆ ಸಮಾನವಾದ ಅನುಮತಿ ಆದ್ದರಿಂದ ನೀವು ಅದನ್ನು ಮತ್ತೆ ಬದಲಿಸಿದಾಗ ನಿಮಗೆ 40 000 ಮೈನಸ್ 0 002 ಮಿಲಿಮೀಟರ್ ಸಿಗುತ್ತದೆ ಇದು 39 998 ಮಿಲಿಮೀಟರ್ ಈಗ ನಾವು L S ಅನ್ನು ತೆಗೆದುಕೊಳ್ಳಲು ಪ್ರಯತ್ನಿಸುತ್ತೇವೆ ಅದು HLS ಮೈನಸ್ ಅನುಮತಿ ಇದು 38 898 ಮೈನಸ್ 0 ನಮಗೆ ಸಿಗುವುದು 39 994 ಮಿಲಿಮೀಟರ್ ಆದ್ದರಿಂದ ಇದು ರಂಧ್ರ ಆಧಾರಿತ ವ್ಯವಸ್ಥೆಗೆ Hole based system Hole size H H Lower limit of Hole L S Higher limit of Shaft Allowance provided 0 002 mm Therefore H H - Allowance 40 S - Allowance 39 998 0 004 34 994 mm ಶಾಫ್ಟ್ ಆಧಾರಿತ ವ್ಯವಸ್ಥೆಗೆ ಪರಿಹರಿಸಲು ಪ್ರಯತ್ನಿಸೋಣ ಶಾಫ್ಟ್ ಬೇಸ್ ಸಿಸ್ಟಮ್ಗಾಗಿ HLS 40 000 ಮಿಲಿಮೀಟರ್ ಆಗಿದೆ LLS 40 000 ಮೈನಸ್ 0 004 ಮಿಲಿಮೀಟರ್ ಇದು 39 996 ಮಿಲಿಮೀಟರ್ ಇಲ್ಲಿ ಒದಗಿಸಲಾದ ಅನುಮತಿ ಪ್ಲಸ್ 0 002 ಆಗಿದೆ ಆದ್ದರಿಂದ L H H L S ಪ್ಲಸ್ ಅನುಮತಿಗೆ ಸಮಾನವಾಗಿರುತ್ತದೆ ಇದು 40 000 ಜೊತೆಗೆ 0 002 ಮಿಲಿಮೀಟರ್ ಆದ್ದರಿಂದ ಇದು 40 002 ಮಿಲಿಮೀಟರ್ ಆದ್ದರಿಂದ ನೀವು ಅದನ್ನು ಚಿತ್ರಾತ್ಮಕ ರೂಪದಲ್ಲಿ ವ್ಯಕ್ತಪಡಿಸಲು ಬಯಸಿದರೆ ಇದು ರಂಧ್ರ ಇದು ಶಾಫ್ಟ್ ಆಗಿದೆ ಇಲ್ಲಿ ಅದು 39 994 ಮತ್ತು ಇಲ್ಲಿ ಅದು 0 04 ಇದು ಶೂನ್ಯ ರೇಖೆ ಮತ್ತು ಈ ವ್ಯತ್ಯಾಸ 0 02 ಮಿಲಿಮೀಟರ್ ಮತ್ತು ಇಲ್ಲಿ ಅದು 39 998 ಮತ್ತು ಇಲ್ಲಿ ಅದು 40 006 ಆಗಿದೆ ಈ ವ್ಯತ್ಯಾಸ 40 ಮತ್ತು ಇದು 0 006 ಮತ್ತು ಇದು 39 998 ಆಗಿದೆ ಇದು ರಂಧ್ರ ಮೂಲ ವ್ಯವಸ್ಥೆ ಶಾಫ್ಟ್ ಆಧಾರಿತ ವ್ಯವಸ್ಥೆಗೆ ನಾವು ಅದನ್ನು ಬಿಡಿಸೋಣ ಇದು ನಿಮ್ಮ ಶೂನ್ಯ ರೇಖೆ ಮತ್ತು ಇಲ್ಲಿ ರಂಧ್ರವಿದೆ ಮತ್ತು ಇಲ್ಲಿ ಶಾಫ್ಟ್ ಇದೆ ಈಗ ಇದು 40 000 ಆಗಲಿದೆ ಇಲ್ಲಿ ಇದು 40 002 ಮತ್ತು ಇದು 40 008 ಆದ್ದರಿಂದ ವ್ಯತ್ಯಾಸವು 0 006 ಆಗಿದೆ ಶಾಫ್ಟ್ ಬೇಸ್ ವ್ಯವಸ್ಥೆಯಲ್ಲಿ ಇದು 39 996 ಮಿಲಿಮೀಟರ್ ಮತ್ತು ಇದು 0 004 ಮಿಲಿಮೀಟರ್ ಅಂತಿಮವಾಗಿ ನೀವು ಮುಚ್ಚುವಿಕೆಯನ್ನು ಹಾಕಲು ಬಯಸಿದರೆ H ಅನ್ನು 1 ನೀವು ಭರ್ತಿ ಮಾಡಿಲ್ಲ H 40 002 ಪ್ಲಸ್ 0 006 ಆಗಿರುತ್ತದೆ ಅದು 40 008 ಮಿಲಿಮೀಟರ್ ಅದನ್ನು ಪರಿಹರಿಸಲು ಇದು ಮುಖ್ಯವಾಗಿದೆ ಮತ್ತು ಉಳಿದವುಗಳನ್ನು ಇಲ್ಲಿಂದ ತೆಗೆದುಕೊಳ್ಳಲಾಗುತ್ತದೆ H H S Allowance 40 000 0 002 mm H 008 mm ಈ 2 3 ಸಮಸ್ಯೆಗಳನ್ನು ಪರಿಹರಿಸುವ ಮೂಲಕ ನೀವು ಈಗ ರಂಧ್ರ ಬೇಸ್ ಸಿಸ್ಟಮ್ ಮತ್ತು ಶಾಫ್ಟ್ ಬೇಸ್ ಸಿಸ್ಟಮ್ ಮತ್ತು ನಂತರ ಅನುಮತಿ ಸಹಿಷ್ಣುತೆ ಗರಿಷ್ಠ ವಸ್ತು ಸ್ಥಿತಿ ಮತ್ತು ಕನಿಷ್ಠ ವಸ್ತು ಸ್ಥಿತಿಯ ಬಗ್ಗೆ ಭಾವನೆಯನ್ನು ಹೊಂದಿರಬೇಕು ನಾವು ಫಿಟ್ಗಳನ್ನು ಕಂಡುಹಿಡಿಯಬೇಕು ಆದ್ದರಿಂದ ಇವು ಸಾಧ್ಯತೆಗಳು ಈ ಡೊಮೇನ್ನಲ್ಲಿ ನಿಮ್ಮ ಪರೀಕ್ಷೆಯಲ್ಲಿ ನೀವು ಸಮಸ್ಯೆಯನ್ನು ನಿರೀಕ್ಷಿಸಬಹುದು ಮಿತಿಗಳು ಮತ್ತು ಫಿಟ್ಗಳ ವ್ಯವಸ್ಥೆಗೆ ನಾವು ಮುಂದುವರಿಯೋಣ ರಾಷ್ಟ್ರೀಯ ಮತ್ತು ಅಂತರರಾಷ್ಟ್ರೀಯ ವ್ಯಾಪಾರವು ಶೀಘ್ರವಾಗಿ ಬೆಳೆಯುವುದರಿಂದ ಸಾ೦ಪ್ರದಾಯಿಕ ಮಿತಿಗಳ ಅಭಿವೃದ್ಧಿಯ ಅಗತ್ಯವಿರುತ್ತದೆ ಮತ್ತು ರಾಷ್ಟ್ರೀಯ ಮತ್ತು ಅಂತರರಾಷ್ಟ್ರೀಯ ಮಟ್ಟದಲ್ಲಿ ಹೊಂದಿಕೊಳ್ಳುತ್ತದೆ ಆದ್ದರಿಂದ ಇಂದು ನಾವು ಭಾಗಗಳು ಮತ್ತು ಉತ್ಪನ್ನಗಳ ಉಪ ಅಸೆಂಬ್ಲಿಗಳನ್ನು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಚಲಿಸುವ ಬಗ್ಗೆ ಮಾತನಾಡುತ್ತಿದ್ದೇವೆ ಮತ್ತು ಅಸೆಂಬ್ಲಿ ಬೇರೆ ಯಾವುದಾದರೂ ದೇಶದಲ್ಲಿ ನಡೆಯುತ್ತದೆ ಆದ್ದರಿಂದ ಒಂದು ಮಾನದಂಡವಿರಬೇಕು ಈಗ ನಾವು ಹೇಳುವ ಮಾನದಂಡಗಳು ಆ ರಂಧ್ರ 0 002 0 ಈ 0 002 0 004 ಅನ್ನು ಹೇಗೆ ನಿರ್ಧರಿಸಲಾಗುತ್ತದೆ ಅದನ್ನು ಉತ್ಪಾದಿಸುವಲ್ಲಿ ಒಳಗೊಂಡಿರುವ ಪ್ರಕ್ರಿಯೆಯನ್ನು ಆಧರಿಸಿದೆ ಈಗ ಏನಾಗುತ್ತಿದೆ ನಾವು ಈಗ ಮಾನದಂಡವನ್ನು ಹೊಂದಿಸಬೇಕಾಗಿದೆ ಸಹಿಷ್ಣುತೆಯನ್ನು ನೋಡುವ ಮೂಲಕ ನಾವು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಒಂದು ದೇಶವು ಒಳಗೊಂಡಿರುವ ಪ್ರಕ್ರಿಯೆ ಮತ್ತು ಒಂದು ದೇಶದಲ್ಲಿ ಮಾನದಂಡ ಯಾವುದೋ ಇತರ ದೇಶದಲ್ಲಿಯೂ ಸಹ ಅದೇ ಮಾನದಂಡವಾಗಿರಬೇಕು ಇದರಿಂದ ತಯಾರಿಸಿದ ಭಾಗಗಳು ನೇರವಾಗಿ ಜೋಡಣೆಗೆ ಬರಬಹುದು ಅವರು ಮತ್ತೊಮ್ಮೆ ಸೂಚನೆಗೆ ಒಳಗಾಗಬೇಕಾಗಿಲ್ಲ ಇಂಟರ್ನ್ಯಾಷನಲ್ ಆರ್ಗನೈಸೇಶನ್ ಆಫ್ ಸ್ಟ್ಯಾಂಡರ್ಡೈಸೇಶನ್ ಅಂತರರಾಷ್ಟ್ರೀಯ ಮಟ್ಟದಲ್ಲಿ ಅಂಗೀಕರಿಸಲ್ಪಟ್ಟ ಮಿತಿಗಳನ್ನು ಮತ್ತು ಫಿಟ್ಗಳನ್ನು ನಿರ್ದಿಷ್ಟಪಡಿಸುತ್ತದೆ ಭಾರತೀಯ ಮಾನದಂಡಗಳು ISO ಗೆ ಅನುಗುಣವಾಗಿರುತ್ತವೆ ಮಿತಿಗಳ ಮತ್ತು ಫಿಟ್ಗಳ ISO ವ್ಯವಸ್ಥೆಯು ತಯಾರಕರ ನಿಖರತೆಯ ಮಟ್ಟವನ್ನು ಸೂಚಿಸಲು 18 ಶ್ರೇಣಿಗಳ ಮೂಲಭೂತ ಸಹಿಷ್ಣುತೆಯನ್ನು ಒಳಗೊಂಡಿದೆ ISO ವ್ಯವಸ್ಥೆಯು IT ಯಿಂದ ಸಹಿಷ್ಣುತೆಯನ್ನು ಸೃಷ್ಟಿಸುತ್ತದೆ ಅಗತ್ಯವಿರುವ ನಿಖರತೆಯನ್ನು ಅರಿತುಕೊಳ್ಳಲು IT ಸಹಿಷ್ಣುತೆ 001 0 ರಿಂದ 1 ಮತ್ತು 1 ರಿಂದ 16 ರ ಅಂತರರಾಷ್ಟ್ರೀಯ ಸಹಿಷ್ಣುತೆ ಆದ್ದರಿಂದ 0 004 0 002 ಬರೆಯುವ ಬದಲು ಈ ಅಥವಾ ಅದನ್ನೇ ಬಿಗಿಯಾಗಿರಬಹುದು ಆದ್ದರಿಂದ ಈಗ ಇದನ್ನು ಗ್ರೇಡ್ನಿಂದ ಬದಲಾಯಿಸಲಾಗುತ್ತದೆ ಅದು ಗ್ರೇಡ್ IT 0 ಮೊತ್ತ 1 ಅಥವಾ ಅದು IT xx ಆಗಿರಬಹುದು ಆದ್ದರಿಂದ ಜನರು IT xx ಮೌಲ್ಯವನ್ನು ನೋಡುತ್ತಾರೆ ಮತ್ತು ನಂತರ ಅವರು ಬಳಸಬೇಕಾದ ಸಹಿಷ್ಣುತೆ ಇದು ಎಂದು ತಿಳಿಯುತ್ತದೆ ಮತ್ತು ಆ ಮೂಲಕ ಅಗತ್ಯವಾದ ನಿಖರತೆಯನ್ನು ಅರಿತುಕೊಳ್ಳಲು ನಾವು ತಪ್ಪನ್ನು ತಪ್ಪಿಸಬಹುದು IT 5 ರಿಂದ IT 16 ದರ್ಜೆಗೆ ಅನುಗುಣವಾದ ಸಹಿಷ್ಣುತೆಯ ಮೌಲ್ಯವನ್ನು ಪ್ರಮಾಣಿತ ಸಹಿಷ್ಣುತೆ ಘಟಕವನ್ನು ಬಳಸಿ ನಿರ್ಧರಿಸಲಾಗುತ್ತದೆ i ಮೈಕ್ರೊಮೀಟರ್ನಲ್ಲಿದೆ ಅದು ಮೂಲ ಗಾತ್ರದ ಕಾರ್ಯವಾಗಿದೆ ಆದ್ದರಿಂದ ಅವರು ಏನು ಹೇಳುತ್ತಾರೆಂದರೆ i ಪ್ರಾಯೋಗಿಕ ಸೂತ್ರ 0 453 ಘನ ಮೂಲ D ಪ್ಲಸ್ 0 001 ಡಿ ಇದು ಮೈಕ್ರಾನ್ಗಳಲ್ಲಿ i 0 001 D micron Where D is the Diameter of part in mm D ಎಂಬುದು ಎಂಎಂನಲ್ಲಿನ ಭಾಗದ ವ್ಯಾಸವಾಗಿದೆ Linear Factor 0 001D ಲೀನಿಯರ್ ಫ್ಯಾಕ್ಟರ್ 0 001 ಡಿ D ಎಂಬುದು ಮಿಲಿಮೀಟರ್ಗಳಲ್ಲಿನ ಭಾಗದ ವ್ಯಾಸವಾಗಿದ್ದರೆ ರೇಖೀಯ ಅಂಶವು 0 001 D ಆಗಿದೆ ಇದು ಪ್ರತಿರೋಧಕ ರೇಖೀಯ ಭಾಗವಾಗಿದೆ ಇದು ರೇಖೀಯ ಅಂಶವಾಗಿದ್ದು ತಪ್ಪನ್ನು ಅಳೆಯುವಲ್ಲಿ ಕೌಂಟರ್ ಪರಿಣಾಮ ಬೀರುತ್ತದೆ ಇದನ್ನು ನೋಡಿಕೊಳ್ಳಲಾಗುತ್ತದೆ ಆದ್ದರಿಂದ ಈ ಸೂತ್ರವನ್ನು ಬಳಸಿಕೊಂಡು IT 5 ರಿಂದ IT 16 ಸಹಿಷ್ಣುತೆಯ ದರ್ಜೆಯ ಮೌಲ್ಯಗಳು ಅನ್ನು ನಿರ್ಧರಿಸಬಹುದು ಆದ್ದರಿಂದ ಗ್ರೇಡ್ ಯಾವುದು ಎಂದು ಕಂಡುಹಿಡಿಯಲು ನೀವು ಪ್ರಯತ್ನಿಸುತ್ತೀರಿ D ಎನ್ನುವುದು ನಿರ್ದಿಷ್ಟ ವ್ಯಾಸದ ಹಂತದ ಕಡಿಮೆ ಮತ್ತು ಮೇಲಿನ ವ್ಯಾಸದ ಜ್ಯಾಮಿತೀಯ ಸರಾಸರಿ ಅದರೊಳಗೆ ಕೊಟ್ಟಿರುವ ಅಥವಾ ಆಯ್ಕೆಮಾಡಿದ D ಇರುತ್ತದೆ ಮತ್ತು D max D min ನ ಸ್ಕ್ವೇರ್ ರೂಟ್ ಬಳಸಿ ಲೆಕ್ಕಹಾಕಲಾಗುತ್ತದೆ ವ್ಯಾಸಕ್ಕೆ ನಿರ್ದಿಷ್ಟಪಡಿಸಿದ ವಿವಿಧ ಹಂತಗಳು ಹೀಗಿವೆ 1 to 3 3 to 6 6 to 10 10 to 18 ಮತ್ತು ಇದು 800 ರಿಂದ ಇದಕ್ಕೆ ಮುಂದುವರಿಯುತ್ತದೆ ಆದ್ದರಿಂದ ನಾವು ಗರಿಷ್ಠ ಕನಿಷ್ಠ ವ್ಯಾಸವನ್ನು ತೆಗೆದುಕೊಳ್ಳಲು ಪ್ರಯತ್ನಿಸಬಹುದು ಮೂಲವನ್ನು ತೆಗೆದುಕೊಳ್ಳಲು ಪ್ರಯತ್ನಿಸಿ ಮತ್ತು ನಂತರ ಈ b ಗಾಗಿ ಹಿಂತಿರುಗಿ ಮತ್ತು ಈ D ಯಲ್ಲಿ ಸಹಿಷ್ಣುತೆಯನ್ನು ಪಡೆಯಲು ಬಳಸಿ ಇದು ಉತ್ಪನ್ನದ ಗಾತ್ರದೊಂದಿಗೆ ಪ್ಯಾರಾಬೋಲಿಕ್ ಸಂಬಂಧವನ್ನು ಹೊಂದಿದೆ ಈ ಸಂಬಂಧವು ಬಹಳ ಮುಖ್ಯವಾಗಿದೆ ಮತ್ತು ಈ D max ಮತ್ತು min ಸ್ಕ್ವೇರ್ ರೂಟ್ ಹಂತದಲ್ಲಿ ನೀಡಲಾಗಿದೆ ಗಾತ್ರವು ಹೆಚ್ಚಾದಂತೆ ಒಂದು ಭಾಗವನ್ನು ಉತ್ಪಾದಿಸುವ ಸಹಿಷ್ಣುತೆ ಸಹ ಹೆಚ್ಚಾಗುತ್ತದೆ ದಯವಿಟ್ಟು ಅದನ್ನು ಅರ್ಥಮಾಡಿಕೊಳ್ಳಿ ನಾವು ಏನು ಹೇಳಲು ಪ್ರಯತ್ನಿಸುತ್ತಿದ್ದೇವೆ ಸಹಿಷ್ಣುತೆ T ಹೆಚ್ಚಾಗುತ್ತದೆ ಅಥವಾ ನೇರವಾಗಿ ಗಾತ್ರಕ್ಕೆ ಅನುಪಾತದಲ್ಲಿರುತ್ತದೆ ಗಾತ್ರ ಹೆಚ್ಚಾದಂತೆ ಅದು ಹೆಚ್ಚಾಗುತ್ತದೆ IT 01 IT 0 ಮತ್ತು IT 1 ಗೆ ಅನುಗುಣವಾದ ಪ್ರಮಾಣಿತ ಸಹಿಷ್ಣುತೆಯನ್ನು ಸೂತ್ರಗಳನ್ನು ಬಳಸಿಕೊಂಡು ಲೆಕ್ಕಹಾಕಲಾಗುತ್ತದೆ IT 01 0 03 ಪ್ಲಸ್ 0 008 D ಆಗಿದೆ ಇವು ಕೈಪಿಡಿಯಲ್ಲಿ ಲಭ್ಯವಿರುವ ಸೂತ್ರಗಳಾಗಿವೆ ನಾವು ಏನು ಮಾಡಲು ಪ್ರಯತ್ನಿಸುತ್ತಿದ್ದೇವೆ ಈ ITಗಾಗಿ ನೀಡಲಾದ ಸಹಿಷ್ಣುತೆಗಳನ್ನು ಕಂಡುಹಿಡಿಯಲು ನಾವು ಪ್ರಯತ್ನಿಸುತ್ತಿದ್ದೇವೆ ನೀವು ISO ವ್ಯವಸ್ಥೆಯನ್ನು ನೋಡಿದರೆ ರಂಧ್ರ ಬೇಸ್ ಸಿಸ್ಟಮ್ ಮತ್ತು ಶಾಫ್ಟ್ ಬೇಸ್ ಸಿಸ್ಟಮ್ಗಾಗಿ 28 ವರ್ಗಗಳ ಮೂಲ ವಿಚಲನವನ್ನು ವ್ಯಾಖ್ಯಾನಿಸುತ್ತದೆ ಇದು ರಂಧ್ರಕ್ಕಾಗಿ ಮತ್ತು ಇದು ಶಾಫ್ಟ್ಗಾಗಿ ಕೆಳಭಾಗವು ಏನೇ ಇರಲಿ ಅದು ಶಾಫ್ಟ್ಗಾಗಿ ಮತ್ತು ಇದು ರಂಧ್ರಕ್ಕಾಗಿರುತ್ತದೆ ಆದ್ದರಿಂದ ಇಲ್ಲಿ ಶೂನ್ಯ ರೇಖೆ ಇದೆ ಇದು ಮೂಲ ರೇಖೆ ಮತ್ತು ಇಲ್ಲಿ ನೀವು ಮೂಲಭೂತ ವಿಚಲನಗಳನ್ನು ನೋಡಬಹುದು ಆದ್ದರಿಂದ ಇಲ್ಲಿ ದೊಡ್ಡ ಅಕ್ಷರ A B C ನಿಂದ ZC I L O Q ಮತ್ತು W ಹೊರತುಪಡಿಸಿ ಅಥವಾ ಸಣ್ಣ ಅಕ್ಷರದಿಂದ ಗುರುತಿಸಲಾದ a b c ನಿಂದ zc i l o q ಹೊರತುಪಡಿಸಿ ಗೆ ರಂಧ್ರ ಮತ್ತು ಶಾಫ್ಟ್ ವಿಚಲನಗಳಿಗೆ ವರ್ಣಮಾಲೆಗಳನ್ನು ನೀಡುವ ವಿಭಿನ್ನ ವಿಧಾನಗಳು ಇವು ಏನಾಗುತ್ತದೆ ಈಗ ನೀವು ಕ್ಲಿಯರೆನ್ಸ್ ಫಿಟ್ ಅಥವಾ ಇನ್ಟರ್ಫೀರನ್ಸ ಫಿಟ್ ಅಥವಾ ಟ್ರಾನ್ಸಿಶನ್ ಫಿಟ್ ಅನ್ನು ಆರಿಸಬೇಕಾಗುತ್ತದೆ ಆದ್ದರಿಂದ ನಂತರ ಏನಾಗುತ್ತದೆ ನಾವು ಶಾಫ್ಟ್ ಅನ್ನು ಆಯ್ಕೆ ಮಾಡಲು ಪ್ರಯತ್ನಿಸುತ್ತೇವೆ ಅಕ್ಷರ ಯಾವುದು ಮತ್ತು ಅದಕ್ಕೆ ಅನುಗುಣವಾಗಿ ನಾವು ಆರಿಸಿದ್ದೇವೆ ಇದು ರಂಧ್ರ ಇದು ಶಾಫ್ಟ್ ನಾವು ಆಯ್ಕೆ ಮಾಡುತ್ತೇವೆ ಮತ್ತು ಇದರ ಆಧಾರದ ಮೇಲೆ ನಾವು ಕ್ಲಿಯರೆನ್ಸ್ ಫಿಟ್ ಬಗ್ಗೆ ಮಾತನಾಡಲು ಪ್ರಯತ್ನಿಸುತ್ತೇವೆ ಈ ಪರಿವರ್ತನೆಗಾಗಿ ಮತ್ತು ನೀವು E ಅನ್ನು ತೆಗೆದುಕೊಳ್ಳುತ್ತೀರಿ ಮತ್ತು ನೀವು E S ಎಂದು ಹೇಳುತ್ತೀರಿ ಎಂದು ಭಾವಿಸೋಣ ಆದ್ದರಿಂದ ಇದು ಇನ್ಟರ್ಫೀರನ್ಸ ಫಿಟ್ ಆಗಿದೆ ರಂಧ್ರ ಮತ್ತು ಶಾಫ್ಟ್ ಬೇಸ್ ವ್ಯವಸ್ಥೆಗೆ ISO ವ್ಯವಸ್ಥೆಯು 28 ವರ್ಗದ ಮೂಲ ವಿಚಲನವನ್ನು ವ್ಯಾಖ್ಯಾನಿಸುತ್ತದೆ ಎಂದು ನಾವು ಹೇಳಲು ಪ್ರಯತ್ನಿಸುತ್ತಿದ್ದೇವೆ ಇದರೊಂದಿಗೆ ನಾವು ಏನು ಮಾಡಬಹುದು ಅಗತ್ಯವಾದ ಫಿಟ್ ಹೊಂದಲು ರಂಧ್ರ ಮತ್ತು ಶಾಫ್ಟ್ಗಾಗಿ ನೀಡಲಾಗುವ ಸಹಿಷ್ಣುತೆಗಳು ಏನೆಂದು ನಾವು ಕಂಡುಹಿಡಿಯಲು ಪ್ರಯತ್ನಿಸುತ್ತೇವೆ E S ಮತ್ತು E I ನ ಮೌಲ್ಯಗಳು ರಂಧ್ರಕ್ಕಾಗಿವೆ e s ಮತ್ತು e i ನ ಮೌಲ್ಯವು ಶಾಫ್ಟ್ಗಾಗಿರುತ್ತದೆ ಮೂಲಭೂತ ಸಹಿಷ್ಣುತೆಯನ್ನು ಕ್ರಮವಾಗಿ ಸೇರಿಸುವ ಮೂಲಕ ಮತ್ತು ಕಳೆಯುವುದರ ಮೂಲಕ ಇದನ್ನು ನಿರ್ಧರಿಸಬಹುದು ನಾವು ಹೇಳಲು ಪ್ರಯತ್ನಿಸುತ್ತಿರುವುದು ನೀವು ಶೂನ್ಯ ರೇಖೆಯನ್ನು ತೆಗೆದುಕೊಳ್ಳುತ್ತೀರಿ ನಂತರ ನೀವು E S ತೆಗೆದುಕೊಳ್ಳಲು ಪ್ರಯತ್ನಿಸುತ್ತೀರಿ ಮತ್ತು ಇದು E I ಆಗಿದೆ ಇದು A to G ಗೆ ವಿಚಲನವಾಗಿದೆ ಮತ್ತು ಇದು ನಿಮ್ಮ ಶೂನ್ಯ ರೇಖೆ ಇದು ನಿಮ್ಮ E S ಮತ್ತು ಇದು ನಿಮ್ಮ E I ಆಗಿದೆ ಇದು K to Z ಡ್ ಗೆ ವಿಚಲನವಾಗಿದೆ ಇದು ಹೀಗಿರುತ್ತದೆ ಮುಂದೆ ನೀವು ಇನ್ನೊಂದನ್ನು ಹೊಂದಲು ಬಯಸಿದರೆ ಇದು ನಿಮ್ಮ ಶೂನ್ಯ ರೇಖೆ ಇದು ನಿಮ್ಮ E S ಮತ್ತು ಇದು ನಿಮ್ಮ E I ಮತ್ತು ಇದು A to G ಗೆ ವಿಚಲನವಾಗಿದೆ ಇದು ಶಾಫ್ಟ್ ಬೇಸ್ ಸಿಸ್ಟಮ್ಗಾಗಿ ನಂತರ ನೀವು ನಿಮ್ಮ ಶೂನ್ಯ ರೇಖೆಯನ್ನು ಹೊಂದಿರುತ್ತೀರಿ ಇದು E I ಮತ್ತು ಇದು E S ಇದು K to Z ಡ್ ಗೆ ವಿಚಲನ ಇದು K ನಿಂದ ಸಣ್ಣ k ಟು z ಡ್ ಇದು ಶಾಫ್ಟ್ಗಾಗಿ ಆದ್ದರಿಂದ ಇದು ರಂಧ್ರಕ್ಕಾಗಿ ಮತ್ತು ಇದು ಶಾಫ್ಟ್ಗಾಗಿರುತ್ತದೆ ಆದ್ದರಿಂದ ರಂಧ್ರಕ್ಕಾಗಿ E S ಮತ್ತು E Iನ ಮೌಲ್ಯಗಳನ್ನು A ಯಿಂದ G ಗೆ ಈ ರೀತಿ ವ್ಯಕ್ತಪಡಿಸಬಹುದು ಇದು ನಿಮ್ಮ ರಂಧ್ರ ಆಧಾರಿತ ವಿಚಲನಗಳು 1 ಸರಳ ಸಮಸ್ಯೆಯನ್ನು ಪರಿಹರಿಸಲು ಪ್ರಯತ್ನಿಸೋಣ ಬ್ರಿಟಿಷ್ ವ್ಯವಸ್ಥೆಯ ಪ್ರಕಾರ ಸಾಮಾನ್ಯ ಪ್ರಕಾರದ GO to NO GO ಗೇಜ್ ಅನ್ನು ವಿನ್ಯಾಸಗೊಳಿಸಿ 40 ಮಿಲಿಮೀಟರ್ ಶಾಫ್ಟ್ ಮತ್ತು ರಂಧ್ರ ಜೋಡಿ 40 H8 ಎಂದು ಗೊತ್ತುಪಡಿಸಲಾಗಿದೆ H8 ಮತ್ತು D9 i 0 453 ಘನ ಮೂಲ ಪ್ಲಸ್ 0 001D ಕ್ಕೆ ಸಮನಾಗಿರುತ್ತದೆ ಇದು ರೇಖೀಯ ಅಂಶವಾಗಿದೆ ಹಲವಾರು ವಿಭಾಗಗಳನ್ನು ನೀಡಲಾಗಿದೆ ಆದ್ದರಿಂದ ನಾವು ಪ್ರತಿ ಉಪವಿಭಾಗವನ್ನು ಪರಿಹರಿಸಲು ಪ್ರಯತ್ನಿಸುತ್ತೇವೆ ಮತ್ತು ಉತ್ತರವನ್ನು ಪಡೆಯಲು ಪ್ರಯತ್ನಿಸೋಣ ನಾನು ಮೊದಲು ಆಕೃತಿಯನ್ನು ಬಿಡಿಸಲು ಪ್ರಯತ್ನಿಸುತ್ತೇನೆ ಇದು ಶೂನ್ಯ ರೇಖೆ ಗರಿಷ್ಠ ರಂಧ್ರದ ಗಾತ್ರ ಇದು ರಂಧ್ರ ಸಹಿಷ್ಣುತೆ ಇದು NOT GO ಗೇಜ್ ನಾವು GO ಗೇಜ್ ಮತ್ತು NOT GO ಗೇಜ್ ಅನ್ನು ಸ್ವಲ್ಪ ವಿವರವಾಗಿ ನೋಡುತ್ತೇವೆ ಆದರೆ ಈಗಿನಂತೆ ಅದರ ಸಹಿಷ್ಣುತೆಯ ಭಾಗವನ್ನು ಮಾತ್ರ ನೋಡಲಾಗುತ್ತದೆ ನಂತರ ನೀವು ಅನುಗುಣವಾದ ಗೇಜ್ ಸಹಿಷ್ಣುತೆಯನ್ನು ಹೊಂದಿರುತ್ತೀರಿ ಇದು ನಿಮ್ಮ ಮೂಲ ಗಾತ್ರ ಇದು ವಿಚಲನವು ಸವೆತದ ಅನುಮತಿ ಇದು ನಿಮ್ಮ ಮೂಲಭೂತ ವಿಚಲನ ಮತ್ತು ಇದು ಕನಿಷ್ಠ ಶಾಫ್ಟ್ ಗಾತ್ರವಾಗಿದೆ ಇದು ಶಾಫ್ಟ್ ಸಹಿಷ್ಣುತೆ ಇದು ಗೇಜ್ ಸಹಿಷ್ಣುತೆ ಮತ್ತು ಇದು NO GO ಗೇಜ್ ಮತ್ತು ಇದು ನಿಮ್ಮ ಮೂಲಭೂತ ವಿಚಲನ ಈ ಸ್ಥಳ ನಾನು ಈ ಎರಡನ್ನು ತೆಗೆದುಕೊಳ್ಳಲು ಪ್ರಯತ್ನಿಸಿದರೆ ಸವೆತದ ಅನುಮತಿಯಾಗಲಿದೆ ಇದು ಕನಿಷ್ಠ ರಂಧ್ರದ ಗಾತ್ರ ಮತ್ತು ಇದು ರಂಧ್ರದ ಗಾತ್ರ ಮತ್ತು ಇದು ರಂಧ್ರದ ಕನಿಷ್ಠ ಗಾತ್ರವಾಗಿರುತ್ತದೆ ಆದ್ದರಿಂದ ಇಲ್ಲಿ ಇದು ಕನಿಷ್ಠ ರಂಧ್ರದ ಗಾತ್ರವಾಗಿರುತ್ತದೆ ಮತ್ತು ಇದು ಗರಿಷ್ಠ ಶಾಫ್ಟ್ ಗಾತ್ರವಾಗಿರುತ್ತದೆ ಇದು ನಾವು ಇಲ್ಲಿಯವರೆಗೆ ಅರ್ಥಮಾಡಿಕೊಂಡಿರುವ ಚಿತ್ರಾತ್ಮಕ ನಿರೂಪಣೆಯಾಗಿದೆ ಆದ್ದರಿಂದ ನಾವು ಆ ಎಲ್ಲ ವಿಷಯಗಳನ್ನು ಇಲ್ಲಿ ಇರಿಸಿದ್ದೇವೆ ಈಗ ಮುಂದೆ ನಾವು ಸಮಸ್ಯೆಯನ್ನು ಪರಿಹರಿಸಲು ಪ್ರಯತ್ನಿಸುತ್ತೇವೆ ಮೊದಲು ಪರಿಹರಿಸೋಣ ನಾವು ಪ್ರಮಾಣಿತ ವ್ಯಾಸವನ್ನು ಹೊಂದಿದ್ದೇವೆ 40 ಮಿಲಿಮೀಟರ್ ಮತ್ತು ಈ 40 ಮಿಲಿಮೀಟರ್ 30 ರಿಂದ 50 ರ ವ್ಯಾಪ್ತಿಯಲ್ಲಿ ಬರುತ್ತದೆ ಆದ್ದರಿಂದ ನಾವು D ಅನ್ನು ಲೆಕ್ಕ ಹಾಕಬೇಕಾದಾಗ ಸ್ಕ್ವೇರ್ ರೂಟ್ D max D min ಸೂತ್ರದ D ಅನ್ನು ಲೆಕ್ಕಹಾಕಬಹುದು ಆದ್ದರಿಂದ ಇದು ಸರಿಸುಮಾರು 38 7298 ಮಿಲಿಮೀಟರ್ಗೆ ಸಮಾನವಾಗಿರುತ್ತದೆ ಮೂಲಭೂತ ಸಹಿಷ್ಣುತೆಯ ಮೌಲ್ಯ i i 0 453 ಕ್ಯೂಬ್ ರೂಟ್ D ಪ್ಲಸ್ 0 0045 D ಗೆ ಸಮನಾಗಿರುತ್ತದೆ ಆದ್ದರಿಂದ ಇದು ಸರಿಸುಮಾರು D ಯ 0 453 ಕ್ಯೂಬ್ ರೂಟ್ ಆಗಿದೆ ಇದು 38 7298 ಜೊತೆಗೆ 0 001 38 7298 ಇದು 1 571 ಮೈಕ್ರಾನ್ಗಳು ನಾವು D ಯಿಂದ i ಅನ್ನು ಲೆಕ್ಕ ಹಾಕಿದ್ದೇವೆ ಈಗ ರಂಧ್ರದ ಗುಣಮಟ್ಟಕ್ಕಾಗಿ ನಾವು ಪ್ರವೇಶಿಸೋಣ ಅವರು H8 ಹೇಳಿದ್ದನ್ನು H8 ಮೂಲಭೂತ ಸಹಿಷ್ಣುತೆ 25i ಆಗಿದೆ ಹಿಂತಿರುಗಲು 8i ಇದನ್ನು ಸೂತ್ರದಲ್ಲಿ ನೀಡಲಾಗಿದೆ ಆದ್ದರಿಂದ ಇದು 25 i ಇದು 25 1 571 ಗೆ ಸಮಾನವಾಗಿರುತ್ತದೆ ಇದು 39 275 ಮೈಕ್ರಾನ್ಗಳು ಇದನ್ನು 0 038 ಮಿಲಿಮೀಟರ್ ಎಂದು ಹೊಂದಿಸಬಹುದು ರಂಧ್ರಕ್ಕೆ ಮೂಲಭೂತ ವಿಚಲನ 0 ಆದ್ದರಿಂದ ರಂಧ್ರದ ಮಿತಿಗಳು L H ರಂಧ್ರದ ಕಡಿಮೆ ಮಿತಿ 40 000 ಮಿಲಿಮೀಟರ್ ಮತ್ತು ರಂಧ್ರದ ಹೆಚ್ಚಿನ ಮಿತಿ 40 039 ಮಿಲಿಮೀಟರ್ ಇದು 40 039 ಮಿಲಿಮೀಟರ್ ರಂಧ್ರದ ಸಹಿಷ್ಣುತೆ 0 039 ಮಿಲಿಮೀಟರ್ diameter step for 40 mm falls in range 30 50 mm 40 ಮಿ ಗೆ ಪ್ರಮಾಣಿತ ವ್ಯಾಸದ ಹಂತವು 30 50 ಮಿ ಮೀ ವ್ಯಾಪ್ತಿಯಲ್ಲಿ ಬರುತ್ತದೆ The value of fundamental tolerance i i 0 725 micron 0 039 mm For Hole the fundamental deviation is zero Hole Limits L 039 mm ನಾವು ಶಾಫ್ಟ್ಗಾಗಿ ಹೋಗೋಣ ಈಗ ಶಾಫ್ಟ್ಗಾಗಿ ಶಾಫ್ಟ್ ಗುಣಮಟ್ಟ D 9 ಗಾಗಿ ಮೂಲಭೂತ ಸಹಿಷ್ಣುತೆ 40 i ಇದು 40 1 571 ಆಗಿದೆ ಇದು 62 84 ಮೈಕ್ರಾನ್ಗಳು ಇದನ್ನು 0 062 ಮಿಲಿಮೀಟರ್ ಎಂದು ಬರೆಯಬಹುದು ಆದ್ದರಿಂದ ಮೂಲಭೂತ ಸಹಿಷ್ಣುತೆ 40 i ಆಗಿದೆ ಇದನ್ನು ಸಮಸ್ಯೆಯಲ್ಲಿ ನೀಡಲಾಗಿದೆ ಸಮಸ್ಯೆಯಲ್ಲಿ ಇದನ್ನು ಸಹ ನೀಡುವ ಮೂಲಕ 40 i 0 062 ಆಗಿದೆ 62 63 ನಾವು ಅದನ್ನು 63 ಆಗಿ ಮಾಡುತ್ತೇವೆ ಅದು 63 ಕ್ಕೆ ಹತ್ತಿರದಲ್ಲಿದೆ ಈಗ ಶಾಫ್ಟ್ಗಾಗಿ ಮೂಲಭೂತ ವಿಚಲನಗಳನ್ನು ಮೈನಸ್ 16D ಪವರ್ 0 44 ನಿಂದ ನೀಡಲಾಗುತ್ತದೆ ಆದ್ದರಿಂದ ಇದು ಎಲ್ಲಿಂದ ಬರುತ್ತಿದೆ e ಎಂಬುದು ಶಾಫ್ಟ್ನ ಮೇಲಿನ ವಿಚಲನವಾಗಿದೆ ಆದ್ದರಿಂದ ಇದು e ಇದು D ಇದನ್ನು ಸಹ ನೀಡಲಾಗುತ್ತದೆ ಈ ಮೂಲಭೂತ ವಿಚಲನವೆಂದರೆ ಮೈನಸ್ 16 D ಪವರ್ 0 44 38 729 ಆಗಿದೆ ಈ 38 729 ಎಲ್ಲಿಂದ ಬಂತು ಈ 38 729 ಬಂದಿದ್ದು Dmax ಮೈನಸ್ t ಆದ್ದರಿಂದ ಇದು D ನಾವು ಪಡೆದುಕೊಂಡಿದ್ದೇವೆ ಮತ್ತು ನಾವು ಸಮಸ್ಯೆಯಲ್ಲಿ ಬದಲಿಯಾಗಿರುತ್ತೇವೆ ಆದ್ದರಿಂದ ಇದು ಸರಿಸುಮಾರು ಮೈನಸ್ 79 956 ಮಿಲಿಮೀಟರ್ ಆಗಿದೆ ಅದು ಮೈಕ್ರಾನ್ಗಳಲ್ಲಿರಬೇಕು ನಾನು ಮಿಲಿಮೀಟರ್ ಆಗಿ ಪರಿವರ್ತಿಸಲು ಬಯಸಿದರೆ ಅದು ಮೈನಸ್ 0 080 ಮಿಲಿಮೀಟರ್ ಆದ್ದರಿಂದ ಶಾಫ್ಟ್ ಮಿತಿಗಳು ಈ ಕೆಳಗಿನಂತಿವೆ ಅವು 40 000 ಮೈನಸ್ 0 080 ಇದು 39 92 ಮಿಲಿಮೀಟರ್ ನಂತರ ಶಾಫ್ಟ್ನ ಕೆಳ ಹಂತಕ್ಕೆ ಇದು 40 000 ಮೈನಸ್ 0 08 ಜೊತೆಗೆ 0 063 ಇದು 39 857 ಮಿಲಿಮೀಟರ್ಗೆ ಸಮಾನವಾಗಿರುತ್ತದೆ ಈಗ ಶಾಫ್ಟ್ ಸಹಿಷ್ಣುತೆ 39 92 ಮೈನಸ್ 39 857 ಮಿಲಿಮೀಟರ್ ಆಗಿದೆ ಇದು ಅಂದಾಜು 0 063 ಮಿಲಿಮೀಟರ್ ಆಗಿದೆ

080 mm Hence shaft limit are as follows H 857 mm Shaft Tolerance 39 92 - 39 063 mm ರಂಧ್ರ ಮತ್ತು ಶಾಫ್ಟ್ ಮಿತಿಗಳು 40 ಪ್ಲಸ್ 0 080 ಮತ್ತು ಮೈನಸ್ 0 143 ಮಿಲಿಮೀಟರ್ ಇದನ್ನು ಫಿಗರ್ ರೂಪದಲ್ಲಿ ಪ್ರತಿನಿಧಿಸಬೇಕೆಂದು ನೀವು ಬಯಸಿದರೆ ನಂತರ ನಾವು ಆಕೃತಿಯನ್ನು ಬಿಡಿಸೋಣ ಆದ್ದರಿಂದ ಇದು ಹೀಗಿದೆ ನೀವು ಶೂನ್ಯ ರೇಖೆಯನ್ನು ಹೊಂದಿದ್ದೀರಿ ಇದು ಶೂನ್ಯ ರೇಖೆ ಇದು 40 ಮಿಲಿಮೀಟರ್ ನಂತರ ನೀವು ರಂಧ್ರವನ್ನು ಹೊಂದಿರುತ್ತೀರಿ ಇದು ರಂಧ್ರ ಮತ್ತು ಇದು ಶಾಫ್ಟ್ ಮತ್ತು ಇಲ್ಲಿ 0 08 ಮೂಲಭೂತ ವಿಚಲನವಾಗಿರುತ್ತದೆ ಇಲ್ಲಿ ಈ ವ್ಯತ್ಯಾಸ 0 063 ಮತ್ತು ಈ ವ್ಯತ್ಯಾಸ 0 039 ಆಗಿದೆ ಆದ್ದರಿಂದ ಇಲ್ಲಿ ಮೌಲ್ಯವು 40 038 ಮತ್ತು ಇದು 40 ಆಗಿದೆ ಇದನ್ನು ನಾವು ಈಗಾಗಲೇ ಹೇಳಿದ್ದೇವೆ ಮತ್ತು ಇಲ್ಲಿ ಅದು 39 92 ಮತ್ತು ಇಲ್ಲಿ ಅದು 39 857 ಮಿಲಿಮೀಟರ್ ಆಗಿದೆ ಇದು ಮೂಲಭೂತ ವಿಚಲನವಾಗಿದೆ ಇದು ರಂಧ್ರದ ಹೆಚ್ಚಿನ ಮಿತಿ ಇದು ರಂಧ್ರದ ಕಡಿಮೆ ಮಿತಿ ಇದು ಶಾಫ್ಟ್ನ ಹೆಚ್ಚಿನ ಮಿತಿ ಮತ್ತು ಇದು ಶಾಫ್ಟ್ನ ಕಡಿಮೆ ಮಿತಿಯಾಗಿದೆ ಆದ್ದರಿಂದ ಈಗ ಪ್ರಶ್ನೆಯ ಕೊನೆಯ ಭಾಗವೆಂದರೆ ಸವೆತ ಹೇಗಿರಬೇಕು ಅದನ್ನು ಶೇಕಡಾ 10 ರಂತೆ ನೀಡಲಾಗುತ್ತದೆ ಸಹಿಷ್ಣುತೆಗಳಲ್ಲಿ ಬಳಸಲಾಗುವ ಕೆಲವು ಪರಿಭಾಷೆಗಳನ್ನು ನೋಡೋಣ ಮೂಲ ಗಾತ್ರ ಇದಕ್ಕೆ ಸಂಬಂಧಿಸಿದ ಗಾತ್ರ ಗಾತ್ರದ ಎಲ್ಲಾ ಮಿತಿಗಳನ್ನು ಪಡೆಯಲಾಗಿದೆ 40 ಪ್ಲಸ್ ಅಥವಾ ಮೈನಸ್ ಅದು 40 ಮೂಲ ಗಾತ್ರ ಅಥವಾ ನಾಮಮಾತ್ರದ ಗಾತ್ರವಾಗಿದೆ ಇದನ್ನು ಗಾತ್ರ ಎಂದು ವ್ಯಾಖ್ಯಾನಿಸಲಾಗಿದೆ ಅದರ ಆಧಾರದ ಮೇಲೆ ಆಯಾಮದ ವಿಚಲನಗಳನ್ನು ನೀಡಲಾಗುತ್ತದೆ ಇದು ಸಾಮಾನ್ಯವಾಗಿ ಎರಡೂ ಘಟಕಗಳಿಗೆ ಒಂದೇ ಆಗಿರುತ್ತದೆ ಗಾತ್ರದ ಮಿತಿಗಳು ಯಾವುವು ನಿರ್ದಿಷ್ಟ ಆಯಾಮಕ್ಕೆ ಸ್ವೀಕಾರಾರ್ಹವಾದ ಎರಡು ಮಿತಿಗಳು ಗರಿಷ್ಠ ಮತ್ತು ಕನಿಷ್ಠ ಅನುಮತಿಸುವ ಗಾತ್ರಗಳಿವೆ ಆಪರೇಟರ್ ಈ ಮಿತಿಗಳಲ್ಲಿ ಗರಿಷ್ಠ ಮತ್ತು ಕನಿಷ್ಠ ಮಿತಿಗಳಲ್ಲಿ ಉತ್ಪಾದಿಸುವ ನಿರೀಕ್ಷೆಯಿದೆ ಗಾತ್ರದ ಗರಿಷ್ಠ ಮಿತಿಯು ಗಾತ್ರದ ಎರಡು ಮಿತಿಗಳಿಗಿಂತ ಹೆಚ್ಚಿನದಾಗಿದೆ ಆದರೆ ಕನಿಷ್ಠ ಮಿತಿಯ ಗಾತ್ರವು ಎರಡಕ್ಕಿಂತ ಚಿಕ್ಕದಾಗಿದೆ ಸಹಿಷ್ಣುತೆ ಎಂದರೇನು ಸಹಿಷ್ಣುತೆಯು ಆಯಾಮದ ಗಾತ್ರದಲ್ಲಿನ ಒಟ್ಟು ಅನುಮತಿಸುವ ವ್ಯತ್ಯಾಸವಾಗಿದೆ ಉದಾಹರಣೆಗೆ 40 ಪ್ಲಸ್ ಅಥವಾ ಮೈನಸ್ 0 ಗಾತ್ರದ ಗರಿಷ್ಠ ಮತ್ತು ಕನಿಷ್ಠ ಮಿತಿಗಳ ನಡುವಿನ ವ್ಯತ್ಯಾಸವೆಂದರೆ ಸಹಿಷ್ಣುತೆ ಗಾತ್ರದ ಮಿತಿ ಗರಿಷ್ಠ ಮತ್ತು ಕನಿಷ್ಠ ಅದರೊಳಗೆ ಅವರು ಸಹಿಷ್ಣುತೆ ಮಾಡಬೇಕು ಇದು ಗರಿಷ್ಠ ವಸ್ತು ಮತ್ತು ಕನಿಷ್ಠ ವಸ್ತುಗಳ ನಡುವಿನ ವ್ಯತ್ಯಾಸವಾಗಿದೆ ಅನುಮತಿ ಮುಂದಿನ ಪ್ರಮುಖ ವಿಷಯ ಇದು ರಂಧ್ರದ ಕಡಿಮೆ ಮಿತಿ ಮತ್ತು ಹೆಚ್ಚಿನ ಶಾಫ್ಟ್ ಮಿತಿಯ ನಡುವಿನ ಉದ್ದೇಶಪೂರ್ವಕ ವ್ಯತ್ಯಾಸವಾಗಿದೆ ಅನುಮತಿ ಧನಾತ್ಮಕ ಅಥವಾ ಋಣಾತ್ಮಕವಾಗಿರುತ್ತದೆ ಅನುಮತಿಗಾಗಿ ಇದು ಸೂತ್ರವಾಗಿದ್ದು ಇದನ್ನು ಬಳಸಲಾಗುತ್ತದೆ ಬಹಳ ಮುಖ್ಯ ನಂತರ ನಾವು ದರ್ಜೆಯ ಬಗ್ಗೆ ಮಾತನಾಡುತ್ತೇವೆ ಇದು ಸಹಿಷ್ಣುತೆಯ ಪ್ರಮಾಣ ಸೂಚನೆಯಾಗಿದೆ IT 6 ಇದು ಪರಿಮಾಣದ ಬಗ್ಗೆ 6 ಮಾತುಕತೆ ದರ್ಜೆಯನ್ನು ಕಡಿಮೆ ಮಾಡಿ ಸಹಿಷ್ಣುತೆಯನ್ನು ಉತ್ತಮಗೊಳಿಸಿ ಉದಾಹರಣೆಗೆ ನಾವು IT 1 ಬಗ್ಗೆ ಮಾತನಾಡಿದರೆ ನಾವು ಅದನ್ನು IT 16 ಕ್ಕೆ ಹೋಲಿಸುತ್ತೇವೆ IT 1 ಅನ್ನು ಕಠಿಣ ಅಥವಾ ಸಹಿಷ್ಣುತೆ ಅಥವಾ ಕಡಿಮೆ ಸಹಿಷ್ಣುತೆ ವಿಚಲನವು ಗಾತ್ರ ಮತ್ತು ಅದಕ್ಕೆ ಅನುಗುಣವಾದ ಮೂಲ ಗಾತ್ರದ ನಡುವಿನ ಬೀಜಗಣಿತ ವ್ಯತ್ಯಾಸವಾಗಿದೆ ಅದು ಸಕಾರಾತ್ಮಕವಾಗಿರಬಹುದು ಅದು ಋಣಾತ್ಮಕವಾಗಿರಬಹುದು ಅಥವಾ ಅದು 0 ಆಗಿರಬಹುದು ಆದ್ದರಿಂದ ಈ ವಿಚಲನಗಳು A B C ಮತ್ತು D ಇವುಗಳನ್ನು ನಾವು ರಂಧ್ರದ ಮೂಲ ವ್ಯವಸ್ಥೆಗೆ ಮತ್ತು ಶಾಫ್ಟ್ ಮೂಲ ವ್ಯವಸ್ಥೆಗೆ ನೋಡಿದ್ದೇವೆ ಮೇಲಿನ ವಿಚಲನ ಇದು ಗಾತ್ರದ ಗರಿಷ್ಠ ಮಿತಿ ಮತ್ತು ಅನುಗುಣವಾದ ಮೂಲ ಗಾತ್ರದ ನಡುವಿನ ಬೀಜಗಣಿತ ವ್ಯತ್ಯಾಸವಾಗಿದೆ ಇದನ್ನು ರಂಧ್ರಕ್ಕೆ ES ಮತ್ತು ಶಾಫ್ಟ್ಗೆ es ಎಂದು ಗೊತ್ತುಪಡಿಸಲಾಗಿದೆ ನಾವು ಮೇಲಿನ ಮಿತಿಯ ಬಗ್ಗೆ ಮಾತನಾಡುವಾಗ ಸ್ವಾಭಾವಿಕವಾಗಿ ಕಡಿಮೆ ಮಿತಿಯೂ ಇರಬೇಕು ಅವುಗಳನ್ನು ರಂಧ್ರಕ್ಕೆ EI ಮತ್ತು ಶಾಫ್ಟ್ಗೆ ei ಎಂದು ಮಾತನಾಡಲಾಗುತ್ತದೆ ಇವು ವಿಚಲನಗಳು ದಯವಿಟ್ಟು ವಿಚಲನವನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ ಇದು ಗಾತ್ರದ ನಡುವಿನ ಬೀಜಗಣಿತದ ವ್ಯತ್ಯಾಸವಾಗಿದೆ ಮತ್ತು ಅದು ಮೂಲ ಗಾತ್ರಕ್ಕೆ ಅನುಗುಣವಾಗಿರುತ್ತದೆ ಇದು ವಿಚಲನ ಆದ್ದರಿಂದ ಮೇಲಿನ ಕೆಳಗಿನ ಇದು ಯಾವ ನಿಜವಾದ ವಿಚಲನ ನಿಜವಾದ ಗಾತ್ರದ ನಡುವಿನ ಬೀಜಗಣಿತ ವ್ಯತ್ಯಾಸ ಮತ್ತು ಅದು ಮೂಲ ಗಾತ್ರಕ್ಕೆ ಅನುಗುಣವಾಗಿರುತ್ತದೆ ಇದು ನಿಜವಾದ ವಿಚಲನ ನಂತರ ನಾವು ಮೂಲಭೂತ ವಿಚಲನದ ಬಗ್ಗೆ ಮಾತನಾಡುತ್ತೇವೆ ಇದು ಒಂದು ಘಟಕದ ಗಾತ್ರ ಮತ್ತು ಅದರ ಮೂಲ ಗಾತ್ರದ ನಡುವಿನ ಕನಿಷ್ಠ ವ್ಯತ್ಯಾಸವಾಗಿದೆ ಇದನ್ನು ಮೂಲಭೂತ ವಿಚಲನ ಎಂದು ಕರೆಯಲಾಗುತ್ತದೆ ಇದು ಶಾಫ್ಟ್ನ ಮೇಲಿನ ವಿಚಲನ ಮತ್ತು ರಂಧ್ರಕ್ಕೆ ಕಡಿಮೆ ವಿಚಲನಕ್ಕೆ ಹೋಲುತ್ತದೆ ಆದ್ದರಿಂದ ಈ ವ್ಯಾಖ್ಯಾನವು ಸಹ ಬಹಳ ಮುಖ್ಯವಾಗಿದೆ ಶೂನ್ಯ ರೇಖೆ ರೇಖೆಯನ್ನು ಶೂನ್ಯ ವಿಚಲನ ರೇಖೆ ಎಂದು ಕರೆಯಲಾಗುತ್ತದೆ ಮೇಲೆ ಪ್ರತಿನಿಧಿಸುವ ಸಕಾರಾತ್ಮಕ ವಿಚಲನ ಮತ್ತು ಕೆಳಗೆ ಪ್ರತಿನಿಧಿಸುವ ಋಣಾತ್ಮಕ ವಿಚಲನದೊಂದಿಗೆ ಶೂನ್ಯ ರೇಖೆಯನ್ನು ಅಡ್ಡಲಾಗಿ ಸೆಳೆಯುವುದು ಸಮಾವೇಶ ಒಂದು ಶಾಫ್ಟ್ ಮತ್ತು ರಂಧ್ರ ಇವುಗಳು ಪದಗಳಾಗಿವೆ ಇವುಗಳನ್ನು ಯಾವುದೇ ಆಕಾರದ ಎಲ್ಲಾ ಬಾಹ್ಯ ಮತ್ತು ಆಂತರಿಕ ವೈಶಿಷ್ಟ್ಯಗಳನ್ನು ಗೊತ್ತುಪಡಿಸಲು ಬಳಸಲಾಗುತ್ತದೆ ಮತ್ತು ಅಗತ್ಯವಾಗಿ ಸಿಲಿಂಡರಾಕಾರವಲ್ಲ ಈ ಅಧ್ಯಾಯದಲ್ಲಿ ನಾವು ನೋಡುತ್ತಿರುವ ಕೆಲವು ಪರಿಭಾಷೆಗಳು ಇವು ಫಿಟ್ ಎಂದರೆ ಇದು 2 ಸಂಯೋಗದ ಭಾಗಗಳ ನಡುವೆ ಇರುವ ಸಂಬಂಧವಾಗಿದೆ ರಂಧ್ರ ಮತ್ತು ಶಾಫ್ಟ್ ಕ್ಲಿಯರೆನ್ಸ್ ಫಿಟ್ ಟ್ರಾನ್ಸಿಶನ್ ಫಿಟ್ ಇನ್ಟರ್ಫೀರನ್ಸ ಫಿಟ್ ಗರಿಷ್ಠ ವಸ್ತು ಸ್ಥಿತಿ ಇದು ಬಾಹ್ಯ ವೈಶಿಷ್ಟ್ಯದ ಗರಿಷ್ಠ ಮಿತಿಯಾಗಿದೆ ಉದಾಹರಣೆಗೆ ಅದರ ಹೆಚ್ಚಿನ ಮಿತಿಗಳಿಗೆ ಅಳೆಯುವ ಶಾಫ್ಟ್ ಗರಿಷ್ಠ ಪ್ರಮಾಣದ ಲೋಹವನ್ನು ಹೊಂದಿರುತ್ತದೆ ಕಡಿಮೆ ಲೋಹದ ಸ್ಥಿತಿ ಬಾಹ್ಯ ವೈಶಿಷ್ಟ್ಯದ ಕನಿಷ್ಠ ಮಿತಿ ಉದಾಹರಣೆಗೆ ಶಾಫ್ಟ್ ಕನಿಷ್ಠ ಪ್ರಮಾಣದ ವಸ್ತುಗಳನ್ನು ಹೊಂದಿರುತ್ತದೆ ಸಹಿಷ್ಣು ವಲಯ ಸಂಯುಕ್ತದ ಗಾತ್ರದ ಎರಡು ಮಿತಿಗಳಿಂದ ಬಂಧಿಸಲ್ಪಟ್ಟಿದೆ ಇದನ್ನು ಸಹಿಷ್ಣು ವಲಯ ಎಂದು ಕರೆಯಲಾಗುತ್ತದೆ ಇದು ಮೂಲ ಗಾತ್ರಕ್ಕೆ ಸಹಿಷ್ಣುತೆಯ ಸಂಬಂಧವನ್ನು ಸೂಚಿಸುತ್ತದೆ ನಂತರ ಅಂತರರಾಷ್ಟ್ರೀಯ ಸಹಿಷ್ಣುತೆ ದರ್ಜೆ ಸಹಿಷ್ಣುತೆಯ ದರ್ಜೆಯನ್ನು ಉತ್ಪಾದನೆಯ ನಿಖರತೆಯ ಮಟ್ಟವನ್ನು ಸೂಚಿಸಲಾಗುತ್ತದೆ ಇದನ್ನು ಅಂತರರಾಷ್ಟ್ರೀಯ ಮಟ್ಟಕ್ಕೆ ಬಳಸಲಾಗುತ್ತದೆ ಇದರಿಂದ ಅದನ್ನು ಒಂದು ಸ್ಥಳದಿಂದ ಉತ್ಪಾದಿಸಬಹುದು ಮತ್ತು ಅದನ್ನು ಇನ್ನೊಂದಕ್ಕೆ ಸರಿಸಬಹುದು ನಂತರ ಸಹಿಷ್ಣುತೆ ವರ್ಗವನ್ನು ಮೂಲಭೂತ ವಿಚಲನವನ್ನು ಪ್ರತಿನಿಧಿಸುವ ಅಕ್ಷರದಿಂದ ಗೊತ್ತುಪಡಿಸಲಾಗುತ್ತದೆ ನಂತರ ಅದನ್ನು ಪ್ರತಿನಿಧಿಸುವ ಸಂಖ್ಯೆ ಇದು ಪ್ರಮಾಣಿತ ಸಹಿಷ್ಣುತೆಯ ದರ್ಜೆಯಾಗಿದೆ ಉದಾಹರಣೆಗೆ ಇದು ಸಹಿಷ್ಣುತೆಯ ದರ್ಜೆಯಲ್ಲಿ IT ಅಕ್ಷರವನ್ನು ಬಿಟ್ಟುಬಿಡಲಾಗಿದೆ ಮತ್ತು ವರ್ಗವನ್ನು H8 f6 ಎಂದು ನಿರೂಪಿಸಲಾಗಿದೆ ಸಹಿಷ್ಣುತೆಯ ದರ್ಜೆಯು ಸಹಿಷ್ಣು ವರ್ಗವನ್ನು ರೂಪಿಸಲು ಮೂಲಭೂತ ವಿಚಲನವನ್ನು ಪ್ರತಿನಿಧಿಸುವ ಅಕ್ಷರದೊಂದಿಗೆ ಸಂಯೋಜಿಸಿದಾಗ IT ಅಕ್ಷರಗಳನ್ನು ಬಿಟ್ಟುಬಿಡಲಾಗುತ್ತದೆ ಮತ್ತು ನಾವು ನೇರವಾಗಿ H8 ಮತ್ತು f 7 ಅನ್ನು ಬರೆಯುತ್ತೇವೆ ಇಲ್ಲಿ ಅದು IT 7 ಇದು ಅಂತರರಾಷ್ಟ್ರೀಯ ಸಹಿಷ್ಣುತೆಯ ದರ್ಜೆಯಾಗಿದೆ ಸಹಿಷ್ಣು ವರ್ಗವು H8 f6 ಆಗಿದೆ ನಂತರ ಸಹಿಷ್ಣುತೆಯ ಸಂಕೇತವೆಂದರೆ ನಿರ್ದಿಷ್ಟ ಸಹಿಷ್ಣುತೆ ಮತ್ತು ಸಂಯೋಗದ ಘಟಕಕ್ಕೆ ಹೊಂದಿಕೊಳ್ಳುತ್ತದೆ ಉದಾಹರಣೆಗೆ ಇದನ್ನು ಈ ರೀತಿ ಪ್ರತಿನಿಧಿಸಲಾಗುತ್ತದೆ ಇದು ಮೂಲ ಗಾತ್ರ ಇದು ರಂಧ್ರದ ವಿಚಲನ ಇದು ಶಾಫ್ಟ್ ವಿಚಲನ 40 ಮೂಲ ಗಾತ್ರವನ್ನು ಸೂಚಿಸುತ್ತದೆ H ರಂಧ್ರದ ಮೂಲಭೂತ ವಿಚಲನವನ್ನು ಸೂಚಿಸುತ್ತದೆ ಮತ್ತು f ಒಂದು ಶಾಫ್ಟ್ನ ಮೂಲಭೂತ ವಿಚಲನವನ್ನು ಸೂಚಿಸುತ್ತದೆ ಈ 8 ಮತ್ತು 7 ವರ್ಗವಾಗಿದೆ ಇದನ್ನು ಪರಿಹರಿಸಲು ನಾವು ಬಳಸಿದ ಸೂತ್ರದಿಂದ ಲೆಕ್ಕಹಾಕಬಹುದು ಚರ್ಚೆಯ ಕೊನೆಯ ವಿಷಯವೆಂದರೆ ಮಿತಿ ಮಾಪಕಗಳು ಮಿತಿ ಮಾಪಕಗಳು ಘಟಕವು ಅನುಮತಿಸುವ ಮಿತಿಯಲ್ಲಿದೆ ಎಂಬುದನ್ನು ಖಾತ್ರಿಗೊಳಿಸುತ್ತದೆ ಆದರೆ ಅವು ನಿಜವಾದ ಗಾತ್ರ ಅಥವಾ ಆಯಾಮವನ್ನು ನಿರ್ಧರಿಸುವುದಿಲ್ಲ ಉದಾಹರಣೆಗೆ ಆಯಾಮ ಸರಿಯಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಮಾತ್ರ ಪರಿಶೀಲಿಸುವ ಗೇಜ್ ಹೊಂದಲು ನಾನು ಪ್ರಯತ್ನಿಸುತ್ತೇನೆ ಆದ್ದರಿಂದ ಮಾಪಕಗಳು ಪ್ರಮಾಣದ ಕಡಿಮೆ ಪರಿಶೀಲನಾ ಸಾಧನವಾಗಿದೆ ಇಲ್ಲಿ ಅದು ಹೌದು ಇಲ್ಲ ಮಾತ್ರ ಅವುಗಳ ಭಾಗದ ಸ್ವರೂಪ ಮತ್ತು ಒಂದು ಭಾಗದ ಮೇಲ್ಮೈಯ ಸಾಪೇಕ್ಷ ಸ್ಥಾನಗಳನ್ನು ಮಿತಿಗೆ ಪರಿಶೀಲಿಸಲು ಬಳಸಲಾಗುತ್ತದೆ ಗೇಜ್ ಗರಿಷ್ಠ ಮತ್ತು ಕನಿಷ್ಠ ಮಿತಿಗೆ ದೃಢೀಕರಿಸುವ ಎರಡು ಗಾತ್ರಗಳಿಗೆ ಅನುಗುಣವಾದ ಘಟಕದ ಆಯಾಮವನ್ನು ಪರಿಶೀಲಿಸುವ ಅಗತ್ಯವಿದೆ ಆದ್ದರಿಂದ ನಾವು ಏನೇ ಹೇಳಿದರೂ ಗರಿಷ್ಠ ವಸ್ತು ಸ್ಥಿತಿ ಕನಿಷ್ಠ ವಸ್ತು ಸ್ಥಿತಿ ಘಟಕವು ಅದರೊಳಗೆ ಬೀಳುತ್ತದೆಯೇ ಮತ್ತು ಅದು ಸರಿಯಾಗಿದೆಯೋ ಇಲ್ಲವೋ ಎಂದು ನೋಡುತ್ತೇವೆ ನಾವು ನಿಜವಾದ ಗಾತ್ರವನ್ನು ಅಳೆಯುವುದಿಲ್ಲ ಇದು ರಂಧ್ರದ ಸಹಿಷ್ಣುತೆ ಇದು GO ಗೇಜ್ ಇದು NO GO ಗೇಜ್ ಮತ್ತು ಇದು ಕಡಿಮೆ ವಸ್ತು ಮಿತಿಯಾಗಿದೆ ಆದ್ದರಿಂದ ಇದು ಲೋಹದ ಮಿತಿಗಳಿಗಾಗಿ ರಂಧ್ರ ಮಾಪನಕ್ಕಾಗಿ ನಾವು ಶಾಫ್ಟ್ ಸಹ ಹೊಂದಬಹುದು ಇದು NOT GO ಗೇಜ್ ಇದು ನಿಮ್ಮ GO ಗೇಜ್ ಆಗಿರುತ್ತದೆ ಇದು ಶಾಫ್ಟ್ನಲ್ಲಿ ಸಹನೆ ಇದು ನಿಮ್ಮ ಗರಿಷ್ಠ ವಸ್ತು ಮಿತಿ ಮತ್ತು ಇದು ನಿಮ್ಮ ಕಡಿಮೆ ವಸ್ತು ಮಿತಿಯಾಗಿದೆ ಇದು ಶಾಫ್ಟ್ ಮಾಪನಕ್ಕಾಗಿ ಲೋಹದ ಮಿತಿಗಳು ತುಂಬ ಧನ್ಯವಾದಗಳು